ಐಡಿಯಲ್ ಟ್ರಾನ್ಸ್ಫಾರ್ಮರ್ ಮತ್ತು ಮೂರು ಹಂತದ ಸರ್ಕ್ಯೂಟ್ಗಳ ಪರಿಚಯ ನಮಸ್ಕಾರ ಕೊನೆಯ ತರಗತಿಯಲ್ಲಿ ನಾವು ಟ್ರಾನ್ಸ್ಫಾರ್ಮರ್ ಧ್ರುವೀಯತೆಯ ಬಗ್ಗೆ ಚರ್ಚಿಸುತ್ತಿದ್ದೇವೆ ಇಂದು ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಆದ್ದರಿಂದ ನಾವು ಕೊನೆಯ ತರಗತಿಯಲ್ಲಿ ಚರ್ಚಿಸುವ ಟ್ರಾನ್ಸ್ಫಾರ್ಮರ್ ಧ್ರುವೀಯತೆಯನ್ನು ನೋಡೋಣ ವೋಲ್ಟೇಜ್ನ ಧ್ರುವೀಯತೆ ಮತ್ತು ಟ್ರಾನ್ಸ್ಫಾರ್ಮರ್ಗೆ ವಿದ್ಯುತ್ ದಿಕ್ಕನ್ನು ಪಡೆಯುವುದು ಮುಖ್ಯ ಎಂದು ನಾವು ಚರ್ಚಿಸುತ್ತೇವೆ ಈಗ ಟ್ರಾನ್ಸ್ಫಾರ್ಮರ್ನ ಪ್ರಾಥಮಿಕ ಮತ್ತು ದ್ವಿತೀಯಕ ಭಾಗದಲ್ಲಿರುವ ವೋಲ್ಟೇಜ್ಗಳ ಧ್ರುವೀಯತೆ ಮತ್ತು ಪ್ರಸ್ತುತ I1I2 ನ ದಿಕ್ಕಿನಲ್ಲಿ ಅದು ಮತ್ತೆ ಪ್ರಾಥಮಿಕ ವಿದ್ಯುತ್ ಮತ್ತು ದ್ವಿತೀಯಕ ವಿದ್ಯುತ್ ಆದ್ದರಿಂದ ಪ್ರಸ್ತುತ ಬದಲಾವಣೆಯ ದಿಕ್ಕಿನ ಧ್ರುವೀಯತೆ ರೂಪಾಂತರ ಅನುಪಾತ ಅಂದರೆ n ಅನ್ನು n ನಿಂದ ಬದಲಾಯಿಸಬೇಕಾಗಬಹುದು ಅದು n ಅಥವಾ n ಆಗಿದೆಯೇ ಎಂದು ನಾವು ಹೇಗೆ ನಿರ್ಧರಿಸುತ್ತೇವೆ ನಾವು ಈ 2 ಸರಳ ನಿಯಮಗಳನ್ನು ಅನುಸರಿಸುತ್ತೇವೆ ಚುಕ್ಕೆಗಳ ಟರ್ಮಿನಲ್ಗಳಲ್ಲಿ V1 ಮತ್ತು V2 ಧನಾತ್ಮಕ ಅಥವಾ ಎರಡೂ ಋಣಾತ್ಮಕವಾಗಿದ್ದರೆ ಟ್ರಾನ್ಸ್ಫಾರ್ಮರ್ ವೋಲ್ಟೇಜ್ ಸಮೀಕರಣದಲ್ಲಿ n ಬಳಸಿ ಇಲ್ಲದಿದ್ದರೆ n ಬಳಸಿ I1 ಮತ್ತು I2 ಎರಡೂ ಪ್ರವೇಶಿಸಿದರೆ ಅಥವಾ ಎರಡೂ ಚುಕ್ಕೆಗಳ ಟರ್ಮಿನಲ್ಗಳನ್ನು ಬಿಟ್ಟರೆ ಟ್ರಾನ್ಸ್ಫಾರ್ಮರ್ ಕರೆಂಟ್ ಸಮೀಕರಣದಲ್ಲಿ n ಬಳಸಿ ಇಲ್ಲದಿದ್ದರೆ n ಬಳಸಿ ಆದ್ದರಿಂದ ಈ 2 ನಿಯಮಗಳನ್ನು ಬಳಸಿಕೊಂಡು 4 ಸಂಭಾವ್ಯ ಸಂಯೋಜನೆಗಳಿವೆ ಎಂದು ನಾವು ಕಂಡುಹಿಡಿಯಬಹುದು ಆದ್ದರಿಂದ ಇವುಗಳು 4 ಸಂಯೋಜನೆಗಳಾಗಿವೆ ಎಂದು ನಾವು ಕೊನೆಯ ತರಗತಿಯಲ್ಲಿ ಚರ್ಚಿಸಿದ್ದೇವೆ ವೋಲ್ಟೇಜ್ ಧ್ರುವೀಯತೆಯು ಒಂದೇ ಆಗಿರುವಾಗ V2V1 N2N1n ಇಲ್ಲಿ I2I1 N1N2 ಏಕೆಂದರೆ 1 ಚುಕ್ಕೆಗಳ ಟರ್ಮಿನಲ್ ಒಳಗೆ ಹೋಗುತ್ತಿದೆ ಏಕೆಂದರೆ ಅನ್ಯ ಚುಕ್ಕೆಗಳ ಟರ್ಮಿನಲ್ನಿಂದ ಹೊರಬರುತ್ತಿದೆ ಎರಡನೆಯ ಸಂದರ್ಭದಲ್ಲಿ ಟ್ರಾನ್ಸ್ಫಾರ್ಮರ್ ವೋಲ್ಟೇಜ್ ಧ್ರುವೀಯತೆಯು ಒಂದೇ ಆಗಿರುತ್ತದೆ ಅದಕ್ಕಾಗಿಯೇ V2 V1 N2 N1 ವಿದ್ಯುತ್ ದಿಕ್ಕು ಬದಲಾವಣೆಯಾಗಿದೆ ಅದಕ್ಕಾಗಿಯೇ I2I1 N1N2 ಇಲ್ಲಿ ಮೂರನೇ ಚಿತ್ರದಲ್ಲಿ ನೀವು ವೋಲ್ಟೇಜ್ಗಳ ಧ್ರುವೀಯತೆಯ ಬದಲಾವಣೆಯನ್ನು ನೋಡುತ್ತೀರಿ ಅದಕ್ಕಾಗಿಯೇ V2V1 N2N1 ಪ್ರಸ್ತುತವು I2I1 N1N2 ಆಗಿರುತ್ತದೆ ಯಾಕೆಂದರೆ 1 ಚುಕ್ಕೆಗಳ ಟರ್ಮಿನಲ್ ಒಳಗೆ ಹೋಗುತ್ತಿರುವುದರಿಂದ ಅನ್ಯ ಈ ಚಿತ್ರದಲ್ಲಿ ತೋರಿಸಿರುವಂತೆ ಚುಕ್ಕೆಗಳ ಟರ್ಮಿನಲ್ ಹೊರಗೆ ಬರುತ್ತಿದೆ ಈಗ 4 ನೇ ಸಂದರ್ಭದಲ್ಲಿ ವೋಲ್ಟೇಜ್ಗಳ ಬದಲಾವಣೆಯ ಧ್ರುವೀಯತೆಯನ್ನು ನೀವು ನೋಡುತ್ತೀರಿ ಆದ್ದರಿಂದ ಅದಕ್ಕಾಗಿಯೇ ಅದು V2V1 N2N1 ಆಗುತ್ತದೆ ಕರೆಂಟ್ ಕೂಡ ಬದಲಾಗಿದೆ ಏಕೆಂದರೆ ಈ ಹಂತದಲ್ಲಿ 1 ಚುಕ್ಕೆಗಳ ಟರ್ಮಿನಲ್ ಒಳಗೆ ಹೋಗುತ್ತದೆ ಮತ್ತು ಅದು ಚುಕ್ಕೆಗಳ ಟರ್ಮಿನಲ್ ಒಳಗೆ ಹೋಗುತ್ತದೆ ಆದ್ದರಿಂದ I2I1 N1N2 ಆದ್ದರಿಂದ ನಾವು ಕೊನೆಯ ತರಗತಿಯಲ್ಲಿ ಚರ್ಚಿಸಿದ್ದೇವೆ ಈಗ ಟ್ರಾನ್ಸ್ಫಾರ್ಮರ್ ವೋಲ್ಟೇಜ್ ಮತ್ತು ಪ್ರಸ್ತುತ ರೂಪಾಂತರ ಸಮೀಕರಣಗಳನ್ನು ಬಳಸಿಕೊಂಡು ಟ್ರಾನ್ಸ್ಫಾರ್ಮರ್ನ ಇತರ ಅಂಶಗಳನ್ನು ನೋಡೋಣ ದ್ವಿತೀಯ ಸೈಟ್ ವೋಲ್ಟೇಜ್ ಮತ್ತು ಪ್ರಾಥಮಿಕ ವಿದ್ಯುತ್ ವಿಷಯದಲ್ಲಿ ಪ್ರಾಥಮಿಕ ಸೈಟ್ ವೋಲ್ಟೇಜ್ ಆಗಿರುವ ವೋಲ್ಟೇಜ್ ಅನ್ನು ನಾವು ಈಗ ಪ್ರತಿನಿಧಿಸಬಹುದು ಅಥವಾ ದ್ವಿತೀಯಕ ವಿದ್ಯುತ್ ಅಥವಾ ಪ್ರತಿಕ್ರಮದಲ್ಲಿ ಆದ್ದರಿಂದ ನಾವು ಏನು ಹೇಳಬಹುದು ನಾವು ಹೇಳಬಹುದು V1V2norV2nV1 I1nI2orI2I1n ಈಗ ಟ್ರಾನ್ಸ್ಫಾರ್ಮರ್ನ ಪ್ರಾಥಮಿಕ ಅಂಕುಡೊಂಕಾದ ಸಂಕೀರ್ಣ ಶಕ್ತಿಯನ್ನು ನೋಡೋಣ ಆದ್ದರಿಂದ ಸಂಕೀರ್ಣ ಶಕ್ತಿ ಯಾವುದು ಸಂಕೀರ್ಣ ಶಕ್ತಿ ಇರುತ್ತದೆ S1V1I1V2nnI2V2I2S2 ಈಗ ಇನ್ಪುಟ್ ಪ್ರತಿರೋಧ ಆ ಇನ್ಪುಟ್ ಪ್ರತಿರೋಧವನ್ನು ನೀವು ನೋಡಿದರೆ ನೀವು ಪ್ರಾಥಮಿಕ ಕಡೆಯಿಂದ ನೋಡಿದರೆ ZinV1I11n2V2I2 ಈಗ ನೀವು ಲೋಡ್ ಅನ್ನು ಸಂಪರ್ಕಿಸಿದರೆ ದ್ವಿತೀಯ ಭಾಗದಲ್ಲಿ ಆದ್ದರಿಂದ ನೀವು ದ್ವಿತೀಯಕದಲ್ಲಿ ಲೋಡ್ ಅನ್ನು ಸಂಪರ್ಕಿಸಿದರೆ ZLಎಂದು ಹೇಳಿ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗಬಹುದು ನಿಮ್ಮ V2I2ZLಆ ಸಂದರ್ಭದಲ್ಲಿ ನೀವು ಹೇಳಬಹುದು Zin1n2ZL2 ಆದ್ದರಿಂದ ಮೂಲತಃ ಇನ್ಪುಟ್ ಪ್ರತಿರೋಧವನ್ನು ಹಿಮ್ಮಡಿ ಪ್ರತಿರೋಧ ಎಂದು ಸಹ ಕರೆಯಲಾಗುತ್ತದೆ ಏಕೆಂದರೆ ಇದು ಲೋಡ್ ಪ್ರತಿರೋಧವನ್ನು ಪ್ರತಿಬಿಂಬಿಸುತ್ತದೆ ಅಥವಾ ಪ್ರಾಥಮಿಕ ಭಾಗಕ್ಕೆ ಉಲ್ಲೇಖಿಸಿದಂತೆ ಕಂಡುಬರುತ್ತದೆ ಕೆಲವೊಮ್ಮೆ ನೀವು ಸಾಹಿತ್ಯದಲ್ಲಿ ನೋಡುತ್ತೀರಿ ಅದನ್ನು ಲೋಡ್ ಪ್ರತಿರೋಧವು ಪ್ರಾಥಮಿಕ ಭಾಗಕ್ಕೆ ಪ್ರತಿಫಲಿಸುತ್ತದೆ ಮತ್ತು ಎಲ್ಲೋ ನೀವು ಅದನ್ನು ಪ್ರಾಥಮಿಕ ಭಾಗಕ್ಕೆ ಸೂಚಿಸುವ ಲೋಡ್ ಪ್ರತಿರೋಧ ಎಂದು ಬರೆಯಲಾಗಿದೆ ಎಂದು ನೋಡುತ್ತೀರಿ ಆದ್ದರಿಂದ ಎರಡೂ ಸರಿಯಾಗಿವೆ ಅಂತಹ ಸಂದರ್ಭದಲ್ಲಿ ನೀವು ಏನು ಮಾಡುತ್ತೀರಿ ಅದು ಲೋಡ್ ಪ್ರತಿರೋಧವನ್ನು ಪ್ರಾಥಮಿಕ ಭಾಗಕ್ಕೆ ಸಂಪರ್ಕ ಹೊಂದಿದಂತೆ ಪರಿವರ್ತಿಸುತ್ತದೆ ನಿರ್ದಿಷ್ಟ ಪ್ರತಿರೋಧವನ್ನು ಮತ್ತೊಂದು ಪ್ರತಿರೋಧವಾಗಿ ಪರಿವರ್ತಿಸುವ ಟ್ರಾನ್ಸ್ಫಾರ್ಮರ್ನ ಈ ಸಾಮರ್ಥ್ಯವು ನಮಗೆ ಪ್ರತಿರೋಧ ಹೊಂದಾಣಿಕೆಯ ಸಾಧನಗಳನ್ನು ಒದಗಿಸುತ್ತದೆ ಅದು ಗರಿಷ್ಠ ವಿದ್ಯುತ್ ವರ್ಗಾವಣೆಯನ್ನು ಖಚಿತಪಡಿಸುತ್ತದೆ ಈಗ ನಾವು ಇಲ್ಲಿಯವರೆಗೆ ಚರ್ಚಿಸಿದ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು ಆದರ್ಶ ಟ್ರಾನ್ಸ್ಫಾರ್ಮರ್ಗೆ ಸಂಬಂಧಿಸಿದ ಒಂದೆರಡು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಈಗ ಆದರ್ಶ ಟ್ರಾನ್ಸ್ಫಾರ್ಮರ್ ಅನ್ನು 2400120 ವಿ 9 6 ಕೆವಿಎ ಎಂದು ರೇಟ್ ಮಾಡಿದ್ದರೆ ದ್ವಿತೀಯ ಭಾಗದಲ್ಲಿ 50 ತಿರುವುಗಳನ್ನು ಹೊಂದಿದ್ದರೆ ನಾವು ತಿರುವುಗಳ ಅನುಪಾತ ಮತ್ತು ಪ್ರಾಥಮಿಕ ಮತ್ತು ದ್ವಿತೀಯಕ ಅಂಕುಡೊಂಕಾದ ಪ್ರಾಥಮಿಕ ಬದಿಯಲ್ಲಿನ ತಿರುವುಗಳ ಸಂಖ್ಯೆ ಮತ್ತು ಪ್ರಸ್ತುತ ರೇಟಿಂಗ್ಗಳನ್ನು ಲೆಕ್ಕ ಹಾಕಬೇಕಾಗಿದೆ ಈಗ V12400VV2120V ನಿಂದ ನಾವು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದರ್ಥ ಆದ್ದರಿಂದ ನೀವು ತಿರುವುಗಳ ಅನುಪಾತವನ್ನು ಪಡೆಯುತ್ತೀರಿ nV2V112024000 05 ಈಗ ಇದರ ಆಧಾರದ ಮೇಲೆ ನೀವು ಪ್ರಾಥಮಿಕ ಬದಿಯಲ್ಲಿರುವ ತಿರುವುಗಳ ಮೌಲ್ಯವನ್ನು ಕಂಡುಹಿಡಿಯಬಹುದು ಏಕೆಂದರೆ nN2N1 ಮತ್ತು N250 ಆದ್ದರಿಂದ N1500 05 1000 ತಿರುವುಗಳು ಈಗ ನಮಗೆ ಕೆವಿಎ ರೇಟಿಂಗ್ ತಿಳಿದಿದೆ ಆದ್ದರಿಂದ ಅದು ಟ್ರಾನ್ಸ್ಫಾರ್ಮರ್ನ ರೇಟಿಂಗ್ ಆಗಿದೆ SV1I1V2I29 6kVA ಆದ್ದರಿಂದ I19600V1960024004A ಪ್ರಸ್ತುತ I2 ಅನ್ನು ಇವರಿಂದ ನೀಡಲಾಗಿದೆ I29600V2960012080A ಈಗ ಕೆಳಗಿನ ಚಿತ್ರದಲ್ಲಿ ತೋರಿಸಿರುವಂತೆ ಆದರ್ಶ ಟ್ರಾನ್ಸ್ಫಾರ್ಮರ್ ಸರ್ಕ್ಯೂಟ್ ಅನ್ನು ಹೊಂದಿದ್ದರೆ ನಾವು ಮೂಲ ಕರೆಂಟ್ I1 ಮತ್ತು ವೋಲ್ಟೇಜ್ ಔಟ್ಪುಟ್ ವೋಲ್ಟೇಜ್ ವಿ 0 ಮತ್ತು ಮೂಲದಿಂದ ಒದಗಿಸಲಾದ ಸಂಕೀರ್ಣ ಶಕ್ತಿಯನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ 20 ಓಮ್ ಲೋಡ್ ಪ್ರತಿರೋಧ ಎಂದು ನೀವು ನೋಡುತ್ತೀರಿ ಆದ್ದರಿಂದ ನಾವು ಮೊದಲು ಆ ಲೋಡ್ ಪ್ರತಿರೋಧವನ್ನು ಮೊದಲನೆಯ ಭಾಗಕ್ಕೆ ಪ್ರತಿಫಲಿಸುವ ರೀತಿಯಲ್ಲಿ ಪರಿವರ್ತಿಸಬೇಕಾಗಿರುವುದನ್ನು ಸರಳೀಕರಿಸಲು ಆದ್ದರಿಂದ ನಾವು ಅದನ್ನು ಹೇಗೆ ಮಾಡುತ್ತೇವೆ ZR ನೀವು ಬರೆಯಬಹುದಾದ ಪ್ರತಿಫಲಿತ ಪ್ರತಿರೋಧ ಎಂದು ಭಾವಿಸೋಣ ZR20n22045 ಈಗ ನೀವು ಇದನ್ನು ಪ್ರಾಥಮಿಕ ಭಾಗಕ್ಕೆ ಪ್ರತಿಬಿಂಬಿಸಿದಾಗ ಸರ್ಕ್ಯೂಟ್ನ ಒಟ್ಟು ಪ್ರತಿರೋಧವು ಆಗುತ್ತದೆ Zin4 j6ZR9 j610 69 ಆದ್ದರಿಂದ I1120∠0Zin120∠010 6911 69A I1 ಮತ್ತು I2 ಎರಡೂ ಚುಕ್ಕೆಗಳ ಟರ್ಮಿನಲ್ಗಳನ್ನು ಬಿಡುವುದರಿಂದ I2 1nI1 5 69A V020I2110 69A ಆದ್ದರಿಂದ ಮೈನಸ್ n ಇದ್ದಾಗ I2 ರ ಸಂದರ್ಭದಲ್ಲಿ ನಾವು ನೋಡಿದ್ದಕ್ಕಿಂತ ಭಿನ್ನವಾದ ಕೋನ ಮೌಲ್ಯವನ್ನು ನೀವು ಹೇಗೆ ಪಡೆದುಕೊಂಡಿದ್ದೀರಿ ಈಗ ಮುಂದಿನದು ಎಷ್ಟು ಸಂಕೀರ್ಣ ವಿದ್ಯುತ್ ಸರಬರಾಜು ಮಾಡಲಾಗುತ್ತಿದೆ ಆದ್ದರಿಂದ ನಾವು ಲೆಕ್ಕ ಹಾಕಿದ ಪ್ರಸ್ತುತ I1 ಮೂಲ ವೋಲ್ಟೇಜ್ ನಮಗೆ ತಿಳಿದಿದೆ ಆದ್ದರಿಂದ ಸಂಕೀರ್ಣ ಶಕ್ತಿಯನ್ನು ಕಂಡುಹಿಡಿಯಲು I1 ನ ಸಂಯೋಗವನ್ನು ತೆಗೆದುಕೊಳ್ಳುತ್ತದೆ SVSI1120∠011 691330 69VA ಈಗ ನಾವು ಇನ್ನೊಂದು ವಿಷಯವನ್ನು ಪ್ರಾರಂಭಿಸೋಣ ಅದು 3 ಹಂತದ ಸರ್ಕ್ಯೂಟ್ ಆದ್ದರಿಂದ ಇಲ್ಲಿಯವರೆಗೆ ನಾವು ನಮ್ಮ ಕೋರ್ಸ್ನಲ್ಲಿ ಚರ್ಚಿಸಿರುವುದು ಮೂಲತಃ ಏಕ ಹಂತದ ಸರ್ಕ್ಯೂಟ್ಗಳಿಗೆ ಸಂಬಂಧಿಸಿದೆ ಆದ್ದರಿಂದ ಒಂದೇ ಹಂತದ ಸಂದರ್ಭದಲ್ಲಿ ವಿದ್ಯುತ್ ವ್ಯವಸ್ಥೆಯು ನಾವು 1 ಜನರೇಟರ್ ಅನ್ನು ಒಂದು ಜೋಡಿ ತಂತಿಗಳ ಮೂಲಕ ಸಂಪರ್ಕಿಸಿದ್ದೇವೆ ಅಥವಾ ನಾವು ಅದನ್ನು ಪ್ರಸರಣ ಮಾರ್ಗ ಎಂದು ಕರೆಯುತ್ತೇವೆ ಮತ್ತು ಈ ರೇಖೆಯನ್ನು ಲೋಡ್ಗೆ ಸಂಪರ್ಕಿಸಲಾಗಿದೆ ಆದ್ದರಿಂದ ಇದರರ್ಥ ಈ ನಿರ್ದಿಷ್ಟ ಅಂಕಿ ಅಂಶವನ್ನು ನೀವು ನೋಡಿದರೆ ಇದು ಒಂದೇ ಹಂತದ ಎಸಿ ವಿದ್ಯುತ್ ವ್ಯವಸ್ಥೆಯಾಗಿದ್ದು ಅಲ್ಲಿ ನೀವು ವೋಲ್ಟೇಜ್ ಮೂಲವನ್ನು ಜೋಡಿಯ ತಂತಿಗಳ ಸಹಾಯದಿಂದ ಲೋಡ್ಗೆ ಸಂಪರ್ಕಿಸಲಾಗಿದೆ ಆದ್ದರಿಂದ ನಾವು ಅವುಗಳನ್ನು ಪ್ರಸರಣ ಮಾರ್ಗವೆಂದು ಕರೆಯುತ್ತೇವೆ ಈಗ ಇಲ್ಲಿ Vp ಎಂಬುದು ಮೂಲ ವೋಲ್ಟೇಜ್ನ RMS ಪರಿಮಾಣವನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಇದು ಹಂತದ ∅ ಕೋನ ಮತ್ತು ZL ಲೋಡ್ ಪ್ರತಿರೋಧವಾಗಿದೆ ಈಗ ಎಸಿ ಮೂಲವು ಒಂದೇ ಆವರ್ತನದಲ್ಲಿ ಕಾರ್ಯನಿರ್ವಹಿಸುವ ಸರ್ಕ್ಯೂಟ್ಗಳು ಅಥವಾ ವ್ಯವಸ್ಥೆಗಳಿವೆ ಆದರೆ ವಿಭಿನ್ನ ಹಂತಗಳು ಇರಬಹುದು ಆದ್ದರಿಂದ ನಾವು ಅವುಗಳನ್ನು ಪಾಲಿ ಫೇಸ್ ಸರ್ಕ್ಯೂಟ್ poly phase circuit ಎಂದು ಕರೆಯುತ್ತೇವೆ ಆದ್ದರಿಂದ ಕೆಳಗಿನ ಅಂಕಿ ಅಂಶವನ್ನು ನೀವು ನೋಡಿದರೆ ಎಡಭಾಗದಲ್ಲಿ 3 ಪ್ರಸರಣ ರೇಖೆಗಳ ಸಹಾಯದಿಂದ ಲೋಡ್ಗೆ 2 ವೋಲ್ಟೇಜ್ ಮೂಲಗಳು ಸಂಪರ್ಕಗೊಂಡಿವೆ ಮತ್ತು ಲೋಡ್ ZL1 ಮತ್ತು ZL2ಸಂಪರ್ಕಗೊಂಡಿವೆ ಆದ್ದರಿಂದ ನೀವು ಈ 2 ಮೂಲಗಳನ್ನು ನೋಡಿದರೆ 1 V p∠0 ಮತ್ತೊಂದು V p∠ 90 ಆಗಿದೆ ಆದ್ದರಿಂದ ಎರಡೂ ಒಂದೇ ಆವರ್ತನದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ವೋಲ್ಟೇಜ್ ಪರಿಮಾಣದ RMS ಮೌಲ್ಯವು ಒಂದೇ ಆಗಿರುತ್ತದೆ ಆದರೆ ಕೋನವು ವಿಭಿನ್ನವಾಗಿರುತ್ತದೆ ಆದ್ದರಿಂದ ಇದು ಮೂಲತಃ ನಮ್ಮ 2 ಹಂತ 3 ತಂತಿ ವ್ಯವಸ್ಥೆಯಾಗಿದ್ದು ಅಲ್ಲಿ ನಾವು ಹಂತಗಳನ್ನು ಅಥವಾ 2 ಪ್ರಮಾಣವನ್ನು ನೋಡುತ್ತೇವೆ ಆದ್ದರಿಂದ ಈ ಸರ್ಕ್ಯೂಟ್ಗೆ 2 ವಿಭಿನ್ನ ಹಂತಗಳನ್ನು ಸಂಪರ್ಕಿಸಲಾಗಿದೆ ಮತ್ತು ಬಲಭಾಗದಲ್ಲಿರುವ ಈ ಚಿತ್ರದಲ್ಲಿ 4 ತಂತಿಗಳಿವೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ನಾವು ಅವುಗಳನ್ನು ABC ಮತ್ತು n ಎಂದು ಹೇಳುತ್ತೇವೆ ಆದ್ದರಿಂದ ಇವುಗಳನ್ನು ನಾವು A ಫೇಸ್ B ಫೇಸ್ ಮತ್ತು C ಫೇಸ್ ಮತ್ತು ನಂತರ ತಟಸ್ಥ ತಂತಿ ಎಂದು ಹೇಳಬಹುದು ಈಗ ಈ 4 ತಂತಿಗಳು 3 ವೋಲ್ಟೇಜ್ ಮೂಲಗಳನ್ನು 3 ಲೋಡ್ಗಳಿಗೆ ಸಂಪರ್ಕಿಸುತ್ತಿವೆ ಆದ್ದರಿಂದ ಲೋಡ್ಗಳು ZL1 ZL2ಮತ್ತು ZL3ವೋಲ್ಟೇಜ್ ಮೂಲಗಳು ಒಂದೇ ಆವರ್ತನ ಮತ್ತು ಅದೇ RMS ವೋಲ್ಟೇಜ್ ಅನ್ನು ಹೊಂದಿವೆ ಆದರೆ ಹಂತದ ಮೌಲ್ಯಗಳು ವಿಭಿನ್ನವಾಗಿವೆ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಹಂತ B ಹಂತದಲ್ಲಿ 0 ಡಿಗ್ರಿ ಎಂದು ನೋಡುತ್ತೀರಿ ನಿಮಗೆ ಹಂತದ ಮೌಲ್ಯ ಮೈನಸ್ 120 ಡಿಗ್ರಿ ಇರುತ್ತದೆ ಮತ್ತು C ನಲ್ಲಿ ನೀವು ಹಂತದ ಮೌಲ್ಯವನ್ನು ಪ್ಲಸ್ 120 ಡಿಗ್ರಿಯಂತೆ ಹೊಂದಿರುತ್ತೀರಿ ಮತ್ತು ಹಂತದ ಮೌಲ್ಯವು ಮೈನಸ್ 240 ಡಿಗ್ರಿ ಎಂದು ನೀವು ಹೇಳಬಹುದು ಆದ್ದರಿಂದ ಮೂಲತಃ ಇಲ್ಲಿ ನೀವು 3 ಮೂಲಗಳು 3 ವಿಭಿನ್ನ ಹಂತದ ಮೌಲ್ಯವನ್ನು ಹೊಂದಿರುವುದನ್ನು ನೋಡುತ್ತೀರಿ ಆದ್ದರಿಂದ ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು 3 ಹಂತ 4 ತಂತಿ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ ಏಕೆಂದರೆ ನಾವು 3 ಹಂತದ ಉತ್ಪಾದನೆಯನ್ನು ಹೊಂದಿದ್ದೇವೆ ಮತ್ತು ಲೋಡ್ಗೆ ಸಂಪರ್ಕಿಸಲು 4 ಪ್ರಸರಣ ಮಾರ್ಗಗಳು ಬೇಕಾಗುತ್ತವೆ ಈ ಸಂದರ್ಭಗಳಲ್ಲಿ ಕೋರ್ಸ್ಗಳು 1 ಕ್ಕಿಂತ ಹೆಚ್ಚಿವೆ ಮತ್ತು ಲೋಡ್ಗೆ ಸಂಪರ್ಕಿಸಲು ತಂತಿಗಳ ಸಂಖ್ಯೆ 2 ಕ್ಕಿಂತ ಹೆಚ್ಚಿರುವುದನ್ನು ನೀವು ನೋಡುತ್ತೀರಿ ಈಗ ಏಕ ಹಂತದ ವ್ಯವಸ್ಥೆಯಿಂದ ಭಿನ್ನವಾಗಿ ಹಿಂದಿನ ಸ್ಲೈಡ್ನ ಎಡಭಾಗದಲ್ಲಿ ನಾವು ನೋಡಿದ 2 ಹಂತದ ವ್ಯವಸ್ಥೆಯನ್ನು ಜನರೇಟರ್ನಿಂದ ಉತ್ಪಾದಿಸಲಾಗುತ್ತದೆ ಇದರಲ್ಲಿ 2 ಸುರುಳಿಗಳನ್ನು ಪರಸ್ಪರ ಲಂಬವಾಗಿ ಇರಿಸಲಾಗುತ್ತದೆ ಜನರೇಟರ್ನಲ್ಲಿ ಸುರುಳಿಗಳನ್ನು ಜೋಡಿಸಲಾಗುವುದು 90 ಡಿಗ್ರಿ ಹಂತದಿಂದ ಹೊರಬರುತ್ತದೆ 1 ಸುರುಳಿಯಿಂದ ಉತ್ಪತ್ತಿಯಾಗುವ ವೋಲ್ಟೇಜ್ ಇನ್ನೊಂದನ್ನು 90 ಡಿಗ್ರಿಗಳಷ್ಟು ಹಿಂದುಳಿಯುತ್ತದೆ ಎಂದು ಅವು ಪರಸ್ಪರ ಲಂಬವಾಗಿರುತ್ತದೆ 3 ಹಂತದ ವ್ಯವಸ್ಥೆಯ ಸಂದರ್ಭದಲ್ಲಿ ಜನರೇಟರ್ 3 ಸುರುಳಿಗಳನ್ನು ಹೊಂದಿರುತ್ತದೆ ಆದ್ದರಿಂದ ಒಂದೇ ವೈಶಾಲ್ಯ ಮತ್ತು ಆವರ್ತನವನ್ನು ಹೊಂದಿರುವ 3 ವಿಭಿನ್ನ ಮೂಲಗಳಿವೆ ಎಂದು ನೀವು ಹೇಳಬಹುದು ಆದರೆ ಅವು 120 ಡಿಗ್ರಿಗಳಷ್ಟು ಹಂತದಿಂದ ಹೊರಗುಳಿಯುತ್ತವೆ ಈಗ 3 ಹಂತದ ವ್ಯವಸ್ಥೆಯು ಹೆಚ್ಚು ಪ್ರಚಲಿತದಲ್ಲಿರುವ ಮತ್ತು ಹೆಚ್ಚು ಆರ್ಥಿಕ ಪಾಲಿಫೇಸ್ ವ್ಯವಸ್ಥೆಯಲ್ಲಿರುವುದರಿಂದ ಅದಕ್ಕಾಗಿಯೇ ನೀವು ಸಾಮಾನ್ಯ ವಿದ್ಯುತ್ ವ್ಯವಸ್ಥೆಯ ನೆಟ್ವರ್ಕ್ನಲ್ಲಿ ನೋಡುತ್ತೀರಿ ಹೆಚ್ಚಿನ ಸಮಯವನ್ನು 3 ಹಂತದ ವ್ಯವಸ್ಥೆಯ ಮೂಲಕ ಪೂರೈಸಲಾಗುತ್ತಿದೆ ನಮ್ಮ ಚರ್ಚೆಯಲ್ಲಿ ನಾವು 3 ಹಂತದ ವ್ಯವಸ್ಥೆಯತ್ತ ಹೆಚ್ಚು ಗಮನ ಹರಿಸುತ್ತೇವೆ ಈಗ 3 ಹಂತದ ವ್ಯವಸ್ಥೆಯು ಬಹಳ ಮುಖ್ಯವಾಗಿದೆ ಏಕೆಂದರೆ ಮೊದಲನೆಯದಾಗಿ ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಕೈಗಾರಿಕಾ ಸಂಸ್ಥೆಗಳಲ್ಲಿ ನಾವು ಪಡೆಯುವ ವಿದ್ಯುತ್ ಶಕ್ತಿ ಮುಖ್ಯವಾಗಿ 3 ಹಂತದ ಶಕ್ತಿಯಾಗಿದೆ ಮನೆಗಳಲ್ಲಿ ನೀವು ಈ 3 ಹಂತದ ಶಕ್ತಿಯ ಏಕ ಹಂತದ ಉತ್ಪಾದನೆಯನ್ನು ಹೊಂದಿರುತ್ತೀರಿ ಆದರೆ ಕೈಗಾರಿಕಾ ಸ್ಥಾಪನೆಯಲ್ಲಿ ದೊಡ್ಡ ಹೊರೆಗಳನ್ನು ಚಲಾಯಿಸಲು 3 ಹಂತದ ವಿದ್ಯುತ್ ಸರಬರಾಜನ್ನು ನೀಡಲಾಗಿದೆ ಮತ್ತು ಇವುಗಳೆಲ್ಲವೂ 50 ಡಿಗ್ರಿ ಅಥವಾ 50 ಹರ್ಟ್ಜ್ ಅಥವಾ 60 ಹರ್ಟ್ಜ್ನಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ನೀವು ನೇರವಾಗಿ ನೋಡುತ್ತೀರಿ ಈಗ 3 ಹಂತದ ವ್ಯವಸ್ಥೆಯಲ್ಲಿನ ಶಕ್ತಿಯು ಸ್ಥಿರವಾಗಿರುತ್ತದೆ ಅಂದರೆ ನೀವು ವೋಲ್ಟೇಜ್ಗೆ ವಿದ್ಯುತ್ ನೀಡಿದಾಗ ಅಥವಾ ಜನರೇಟರ್ನಿಂದ ವಿದ್ಯುತ್ ಉತ್ಪಾದನೆಯಾಗುತ್ತಿರುವಾಗ ಸರಾಸರಿ ಶಕ್ತಿಯಾದ ಪವರ್ ಪಿ ಮೌಲ್ಯವು ಯಾವಾಗಲೂ ಸ್ಥಿರವಾಗಿರುತ್ತದೆ 3 ಹಂತದ ವ್ಯವಸ್ಥೆಯಿಂದ ಉತ್ಪತ್ತಿಯಾಗುವ ಶಕ್ತಿಯು ಸ್ಥಿರವಾಗಿರುತ್ತದೆ ಎಂದು ನಾವು ಹೇಗೆ ಹೇಳಬಹುದು ಎಂದು ಈ ನಿರ್ದಿಷ್ಟ ವಿದ್ಯಮಾನವು ನಂತರ ನಮ್ಮ ಕೋರ್ಸ್ನಲ್ಲಿ ಚರ್ಚಿಸುತ್ತದೆ ಈಗ 3 ಹಂತದ ವ್ಯವಸ್ಥೆಯು ಏಕ ಹಂತದ ವ್ಯವಸ್ಥೆಗಿಂತ ಹೆಚ್ಚು ಆರ್ಥಿಕವಾಗಿರುತ್ತದೆ ಏಕೆಂದರೆ 3 ಹಂತದ ವ್ಯವಸ್ಥೆಗೆ ಅಗತ್ಯವಿರುವ ತಂತಿಯ ಪ್ರಮಾಣವು ಸಮಾನ 3 ಏಕ ಹಂತದ ವ್ಯವಸ್ಥೆಗಳಿಗೆ ಬೇಕಾದ ತಂತಿಯ ಪ್ರಮಾಣಕ್ಕಿಂತ ಕಡಿಮೆಯಾಗಿದೆ ಸಮತೋಲನ 3 ಹಂತದ ವೋಲ್ಟೇಜ್ಗಳನ್ನು ನಾವು ಹೇಗೆ ಉತ್ಪಾದಿಸುತ್ತೇವೆ ಎಂದು ನೋಡೋಣ ಜನರೇಟರ್ನ ಅಡ್ಡ ವಿಭಾಗವನ್ನು ನೀವು ನೋಡಿದರೆ ನೀವು 3 ಹಂತದ ಶಕ್ತಿಯನ್ನು ಹೇಗೆ ಉತ್ಪಾದಿಸುತ್ತೀರಿ ಜನರೇಟರ್ನ ಸ್ಟೇಟರ್ ಬದಿಯಲ್ಲಿ 3 ಸೆಟ್ ವಿಂಡಿಂಗ್ಗಳನ್ನು ಜೋಡಿಸಲಾಗಿದೆ ಮೂಲಭೂತವಾಗಿ ನೀವು 3 ಸೆಟ್ಗಳ ಸುರುಳಿಗಳನ್ನು ಹೊಂದಿರುತ್ತೀರಿ ಅದು 120 ಡಿಗ್ರಿ ಅಂತರದಲ್ಲಿರುತ್ತದೆ ಮತ್ತು ಜನರೇಟರ್ನಲ್ಲಿ ತಿರುಗುತ್ತಿರುವ ಮ್ಯಾಗ್ನೆಟ್ ಸುರುಳಿಗಳನ್ನು ಕತ್ತರಿಸಿದಾಗ ಈ ಸುರುಳಿಗಳಲ್ಲಿ ವೋಲ್ಟೇಜ್ ಪ್ರೇರಿತವಾಗುತ್ತದೆ ಸಾಮಾನ್ಯವಾಗಿ ಈ ತಿರುಗುವ ಆಯಸ್ಕಾಂತಗಳು ಶಾಶ್ವತ ಮ್ಯಾಗ್ನೆಟ್ ಅಥವಾ ನೀವು ಸುರುಳಿಗಳನ್ನು ಜನರೇಟರ್ನಲ್ಲಿ ತಿರುಗುವ ಮ್ಯಾಗ್ನೆಟ್ ಪಡೆಯುವ ರೀತಿಯಲ್ಲಿ ಜೋಡಿಸಿ ಈ ಎಲ್ಲಾ 3 ಅಂಕುಡೊಂಕಾದವು 120 ಡಿಗ್ರಿ ಅಂತರದಲ್ಲಿರುವುದರಿಂದ ನೀವು 3 ಹಂತದ ಶಕ್ತಿಯನ್ನು ಔಟ್ಪುಟ್ನಂತೆ ಪಡೆಯುತ್ತೀರಿ ಈಗ ಚಿತ್ರದಲ್ಲಿ ನೀವು a a'b b' ಮತ್ತು c c' ಎಂದು ನೋಡುವ ಈ ಪ್ರತ್ಯೇಕ ಅಂಕುಡೊಂಕಾದ ಅಥವಾ ಸುರುಳಿಗಳು ಮೂಲಭೂತವಾಗಿ ನಾವು ಸುರುಳಿಗಳನ್ನು 1 ನಿರ್ದಿಷ್ಟ ಹಂತಕ್ಕೆ 1 ಸೆಟ್ ವ್ಯವಸ್ಥೆಯನ್ನು ಪೂರ್ಣಗೊಳಿಸುವ ರೀತಿಯಲ್ಲಿ ಜೋಡಿಸಿದ್ದೇವೆ ಅವರು ದೈಹಿಕವಾಗಿ ಸ್ಟೇಟರ್ ಸುತ್ತ 120 ಡಿಗ್ರಿ ಅಂತರದಲ್ಲಿರುತ್ತಾರೆ ಆದ್ದರಿಂದ ನೀವು A ಮತ್ತು B ಅನ್ನು ನೋಡಿದರೆ ಕೋನ ವ್ಯತ್ಯಾಸವು ದೈಹಿಕವಾಗಿ 120 ಡಿಗ್ರಿ ಆಗಿರುತ್ತದೆ ಅಂತೆಯೇ B ಮತ್ತು C ನಡುವೆ ಮತ್ತು A ಮತ್ತು C ನಡುವೆ 120 ಡಿಗ್ರಿ ಇರುತ್ತದೆ ಆದ್ದರಿಂದ ನಿಮ್ಮ ಅಂಕುಡೊಂಕಾದವು ಈಗ ದೈಹಿಕವಾಗಿ 120 ಡಿಗ್ರಿಗಳಷ್ಟು ದೂರವಿದೆ ನಾವು ಮೊದಲು a a 'ಅನ್ನು ತೆಗೆದುಕೊಳ್ಳೋಣ ಅದು ಸುರುಳಿಯ 1 ತುದಿಯನ್ನು ಸೂಚಿಸುತ್ತದೆ ಆದ್ದರಿಂದ ನಾವು ಏನು ನೋಡಬಲ್ಲೆವು ನಾವು ನಾವು ತೋರಿಸಿದಂತೆ ಅದು ಸುರುಳಿಯು ಒಳಗೆ ಹೋಗುತ್ತದೆ ಮತ್ತು ನಂತರ ಹೊರಬರುತ್ತದೆ ಮತ್ತು ಒಳಗೆ ಹೋಗುತ್ತದೆ ಮತ್ತು ಆದ್ದರಿಂದ ನೀವು ಆಧರಿಸಿ ಅನೇಕ ಸಂಖ್ಯೆಯ ತಿರುವುಗಳನ್ನು ತೆಗೆದುಕೊಳ್ಳಬಹುದು ಜನರೇಟರ್ನಿಂದ ನಿಮಗೆ ಬೇಕಾದ ವೋಲ್ಟೇಜ್ ಔಟ್ಪುಟ್ ಈಗ ರೋಟರ್ ತಿರುಗಿದಾಗ ನೀವು ರೋಟರ್ ಅನ್ನು ತಿರುಗಿಸುವಾಗ ಆಯಸ್ಕಾಂತೀಯ ಕ್ಷೇತ್ರವು ಈ ಸುರುಳಿಗಳಿಂದ ಹರಿವನ್ನು ಕತ್ತರಿಸುತ್ತದೆ ಮತ್ತು ವೋಲ್ಟೇಜ್ ಈ ಸುರುಳಿಗಳನ್ನು ಪ್ರೇರೇಪಿಸುತ್ತದೆ ಎಂದು ನಾವು ನೋಡಿದ್ದೇವೆ ಈಗ ಸುರುಳಿಗಳನ್ನು 120 ಡಿಗ್ರಿ ಅಂತರದಲ್ಲಿ ಇರಿಸಲಾಗಿರುವುದರಿಂದ ಸುರುಳಿಗಳಲ್ಲಿನ ಪ್ರಚೋದಕ ವೋಲ್ಟೇಜ್ ಸಹ ಪರಿಮಾಣದಲ್ಲಿ ಸಮಾನವಾಗಿರುತ್ತದೆ ಆದರೆ 120 ಡಿಗ್ರಿಯಿಂದ ಹಂತದಿಂದ ಹೊರಗುಳಿಯುತ್ತದೆ ಆದ್ದರಿಂದ ನೀವು ನೋಡಿದ ಕ್ಷಣ ಆಯಸ್ಕಾಂತವು ಒಂದು ಕಾಯಿಲ್ ಅನ್ನು ಕತ್ತರಿಸುತ್ತಿದೆ ಆದ್ದರಿಂದ ಅದು a a' ಕಾಯಿಲ್ ಆಗಿದ್ದು ಸುರುಳಿಯಾಕಾರದಲ್ಲಿ ವೋಲ್ಟೇಜ್ ನಿರ್ಮಾಣವಾಗುತ್ತಿರುವುದನ್ನು ನಾವು ನೋಡುತ್ತೇವೆ ಆದ್ದರಿಂದ ಯಾವಾಗ ನೀವು ಈ ಚಿತ್ರದಲ್ಲಿ ನೋಡಿದಾಗ ನೀವು A ಯಿಂದ ಪ್ರಾರಂಭಿಸಿದರೆ ನೀವು B ಗೆ ಹೋದರೆ ಅಂದರೆ 120 ಡಿಗ್ರಿ ನಂತರ ವೋಲ್ಟೇಜ್ ಸುರುಳಿಯಲ್ಲಿ ನಿರ್ಮಿಸಲು ಪ್ರಾರಂಭವಾಗುತ್ತದೆ ಆದ್ದರಿಂದ B ಕಾಯಿಲ್ನಲ್ಲಿ ವೋಲ್ಟೇಜ್ ನಿರ್ಮಿಸಲು ಪ್ರಾರಂಭಿಸಲಾಗಿದೆ ಎಂದು ನೀವು ಈಗ ನೋಡುತ್ತೀರಿ ಅದೇ ರೀತಿ ಮತ್ತೊಂದು 120 ಡಿಗ್ರಿ ನಂತರ ನೀವು C ಕಾಯಿಲ್ನಲ್ಲಿ ವೋಲ್ಟೇಜ್ ನಿರ್ಮಿಸುತ್ತಿರುವುದನ್ನು ನೋಡುತ್ತೀರಿ ಆದ್ದರಿಂದ ಈಗ ಈ ಎಲ್ಲಾ 3 ಹಂತಗಳು 120 ಡಿಗ್ರಿ ಅಂತರದಲ್ಲಿವೆ ಮತ್ತು ಪ್ರತ್ಯೇಕ ಸುರುಳಿಯಲ್ಲಿ ನೀವು ನೋಡುವ ಉತ್ಪತ್ತಿ ಬಹುತೇಕ ಸೈನುಸೈಡಲ್ ಆಗಿದೆ ಈಗ ಎರಡೂ ಸುರುಳಿಗಳನ್ನು ಏಕ ಹಂತದ ಜನರೇಟರ್ ಆಗಿ ಜೋಡಿಸಬಹುದಾಗಿರುವುದರಿಂದ 3 ಹಂತದ ಜನರೇಟರ್ ಏಕ ಹಂತ ಮತ್ತು 3 ಹಂತದ ಹೊರೆಗಳಿಗೆ ವಿದ್ಯುತ್ ಪೂರೈಸಬಲ್ಲದು ಆದ್ದರಿಂದ ನೀವು ಈ ಅಂಕಿ ಅಂಶವನ್ನು ನೋಡಿದರೆ ಈ 3 ಸುರುಳಿಗಳು ಸ್ವತಂತ್ರ ಸುರುಳಿಗಳಾಗಿವೆ ಆದ್ದರಿಂದ ನೀವು ಅವುಗಳನ್ನು 3 ಸ್ವತಂತ್ರ ಮೂಲಗಳಾಗಿ ಪರಿಗಣಿಸಬಹುದು ಆದ್ದರಿಂದ ನೀವು ಏನು ಮಾಡಬಹುದು ನೀವು 3 ವಿಭಿನ್ನ ವೋಲ್ಟೇಜ್ ಮೂಲಗಳಿವೆ ಎಂದು ತೋರುತ್ತಿರುವ ರೀತಿಯಲ್ಲಿ ಅವುಗಳನ್ನು ಜೋಡಿಸಬಹುದು ಆದ್ದರಿಂದ ಈ ಅಂಕಿಅಂಶವನ್ನು ನೀವು ನೋಡಿದರೆ ಜನರೇಟರ್ star ಸಂಪರ್ಕ ಹೊಂದಿದ ರೀತಿಯಲ್ಲಿ ಔಡ್ ಅಂತಹ ಸಂದರ್ಭದಲ್ಲಿ ನೀವು ಆ ಹಂತ A ಹಂತ B ಹಂತ ಮತ್ತು C ಅನ್ನು 3 ಸ್ವತಂತ್ರ ವೋಲ್ಟೇಜ್ ಮೂಲಗಳಾಗಿ ಪರಿಗಣಿಸಬಹುದು ಮತ್ತು ನೀವು ಜನರೇಟರ್ನಿಂದ ತಟಸ್ಥವಾಗಿ ಹೊರಬರುತ್ತಿದ್ದರೆ ಆದ್ದರಿಂದ ನೀವು 3 ಹಂತದ ಜೋಡಣೆಯಿಂದ 3 ಏಕ ಹಂತವನ್ನು ರಚಿಸಬಹುದು ಆದ್ದರಿಂದ ತಟಸ್ಥ ಮತ್ತು A 1 ಹಂತದ B ಅನ್ನು ರಚಿಸುತ್ತದೆ ಮತ್ತು n ಮತ್ತೆ ಮತ್ತೊಂದು ಹಂತವನ್ನು ರಚಿಸುತ್ತದೆ ಮತ್ತು C ಮತ್ತು n ರಚಿಸುತ್ತದೆ ಮತ್ತೊಂದು ಹಂತವನ್ನು ರಚಿಸುತ್ತದೆ ಆದ್ದರಿಂದ ಈಗ ನೀವು 3 ಹಂತದ ವ್ಯವಸ್ಥೆಯನ್ನು ಹೊಂದಿರುತ್ತೀರಿ ಅದು ನಿಮಗೆ 3 ಸ್ವತಂತ್ರ ಏಕ ಹಂತದ ವ್ಯವಸ್ಥೆಗಳನ್ನು ಸಹ ನೀಡುತ್ತದೆ ನೀವು 3 ಹಂತ 3 ಹಂತ ಮತ್ತು 4 ವೈರ್ಸಿಸ್ಟಮ್ಗಳನ್ನು ಹೊಂದಿದ್ದರೆ ಇದು ಸಾಮಾನ್ಯವಾಗಿ ಗೋಚರಿಸುತ್ತದೆ ಈಗ ನೀವು 3 ಹಂತ 3 ತಂತಿ ವ್ಯವಸ್ಥೆಯನ್ನು ಹೊಂದಿದ್ದರೆ ನೀವು ಡೆಲ್ಟಾ ಸಂಪರ್ಕಿತ ವ್ಯವಸ್ಥೆಯಂತೆ ಕಾಣುವ ರೀತಿಯಲ್ಲಿ ಮೂಲಗಳನ್ನು ಜೋಡಿಸುತ್ತೀರಿ ಈಗ Y ಸಂಪರ್ಕಿತ ವೋಲ್ಟೇಜ್ ಆಗಿರುವ Star ಸಂಪರ್ಕಿತವನ್ನು ಪರಿಗಣಿಸೋಣ ಆದ್ದರಿಂದ ಇಲ್ಲಿ ನಾವು Van Vbn ಮತ್ತು Vcn ನಂತೆ ಹಂತದ ವೋಲ್ಟೇಜ್ಗಳನ್ನು ಹೊಂದಿರುತ್ತೇವೆ ಆದ್ದರಿಂದ ಇವು ಕ್ರಮವಾಗಿ ಎಬಿಸಿ ಮತ್ತು ತಟಸ್ಥ ರೇಖೆಯ ನಡುವಿನ ವೋಲ್ಟೇಜ್ಗಳಾಗಿವೆ ಆದ್ದರಿಂದ Vanಏನೂ ಅಲ್ಲ ಮತ್ತು ಆಂಡ್ n ಮತ್ತು ರೇಖೆಗಳ ನಡುವೆ Vbnಬ್ಯಾಂಡ್ ಎನ್ ನಡುವೆ ಮತ್ತು Vcn ಕ್ಯಾಂಡ್ ಎನ್ ನಡುವೆ ಇದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಈಗ ಈ ವೋಲ್ಟೇಜ್ಗಳನ್ನು ಹಂತ ವೋಲ್ಟೇಜ್ಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ನೀವು ಅವುಗಳನ್ನು ತಟಸ್ಥವಾಗಿ ಪರಿಗಣಿಸಿದ್ದೀರಿ ಆದ್ದರಿಂದ ವೋಲ್ಟೇಜ್ ಮೂಲವು ಒಂದೇ ವೈಶಾಲ್ಯ ಮತ್ತು ಆವರ್ತನವನ್ನು ಹೊಂದಿದ್ದರೆ ಮತ್ತು 120 ಡಿಗ್ರಿಗಳಷ್ಟು ಪರಸ್ಪರ ಹಂತದಿಂದ ಹೊರಗಿದ್ದರೆ ವೋಲ್ಟೇಜ್ ಸಮತೋಲಿತವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಸಮತೋಲಿತ ವೋಲ್ಟೇಜ್ ಉತ್ಪಾದನೆಯ ಮಾನದಂಡವೆಂದರೆ ವೋಲ್ಟೇಜ್ ಪರಿಮಾಣಗಳು ಒಂದೇ ತರಂಗಾಂತರವಾಗಿರಬೇಕು ಮತ್ತು ಎಲ್ಲವೂ ಪರಸ್ಪರ 120 ಡಿಗ್ರಿಗಳ ಅಂತರದಲ್ಲಿರಬೇಕು ಆದ್ದರಿಂದ ನೀವು ಈ ಅಂಕಿಅಂಶವನ್ನು ನೋಡಿದರೆ ನಮ್ಮ ಎಲ್ಲಾ ವೋಲ್ಟೇಜ್ಗಳು ಪರಸ್ಪರ 120 ಡಿಗ್ರಿ ಆದ್ದರಿಂದ ಈಗ ನೀವು ಈ ವ್ಯವಸ್ಥೆಯನ್ನು ನೋಡಿದಾಗ ನೀವು ಅದನ್ನು ಸರಳವಾಗಿ ಹೇಳಬಹುದು VanVbnVcn0 VanVbnVcn ಆದ್ದರಿಂದ ನೀವು ಯಾವುದೇ ಹಂತದಲ್ಲಿ ವೋಲ್ಟೇಜ್ ತೆಗೆದುಕೊಂಡರೆ ಈ ಹಂತದಲ್ಲಿ ನೀವು ನೋಡಿದರೆ ಹೇಳಿ ಒಟ್ಟು ವೋಲ್ಟೇಜ್ ಮೊತ್ತ 0 ಆಗಿರುತ್ತದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಯಾವುದೇ ಹಂತದಲ್ಲಿ ನೀವು ಮೌಲ್ಯವನ್ನು ಪಡೆಯುತ್ತೀರಿ ಎಂದು ನೀವು ನೋಡಬಹುದು VanVbnVcn0 ಮತ್ತು ಇದು ಮತ್ತೆ ಸಮತೋಲಿತ ವ್ಯವಸ್ಥೆಯ ಮಾನದಂಡವಾಗಿದೆ ಇದು ಫಾಸರ್ ರೂಪದಲ್ಲಿದೆ ಆದರೆ ಪರಿಮಾಣದ ರೂಪದಲ್ಲಿ ಏಕೆಂದರೆ ನಮಗೆ ಒಂದೇ ರೀತಿಯ ವೈಶಾಲ್ಯ ಸಿಗುತ್ತದೆ VanVbnVcn ನಾವು ಈಗ ಹೇಳಬಹುದು ಸಮತೋಲಿತ ಹಂತದ ವೋಲ್ಟೇಜ್ಗಳು ಪ್ರಮಾಣದಲ್ಲಿ ಸಮಾನವಾಗಿರುತ್ತದೆ ಆದರೆ 120 ಡಿಗ್ರಿಗಳಷ್ಟು ಪರಸ್ಪರ ಹಂತದಿಂದ ಹೊರಗಿದೆ ಆದ್ದರಿಂದ ಈಗ ವೋಲ್ಟೇಜ್ಗಳು ಹಂತದಿಂದ 120 ಡಿಗ್ರಿಗಳಷ್ಟು ದೂರವಿರುವುದರಿಂದ ಈ ಹಂತಗಳ ಜೋಡಣೆಗೆ 2 ಸಂಭಾವ್ಯ ಸಂಯೋಜನೆಗಳು ಇವೆ ಆದ್ದರಿಂದ 1 ರಲ್ಲಿ ಅಂತಹ ಜೋಡಣೆಯನ್ನು ಈ ಸ್ಲೈಡ್ನಲ್ಲಿ ತೋರಿಸಲಾಗಿದೆ ಅಲ್ಲಿ Van Vbnಅನ್ನು 120 ಡಿಗ್ರಿ Vbnಮತ್ತೆ Vcnಮತ್ತು 120 ಡಿಗ್ರಿಗಳಿಂದ ಮುನ್ನಡೆಸುತ್ತಿದೆ ಆದ್ದರಿಂದ ನೀವು ಏನು ಬರೆಯಬಹುದು VanVp∠0° VbnVp∠ 120° VcnVp∠ 240°Vp∠120° ಆದ್ದರಿಂದ ಇಲ್ಲಿ Vp ಎಂಬುದು ಹಂತದ ವೋಲ್ಟೇಜ್ನ ಪರಿಣಾಮಕಾರಿ ಅಥವಾ RMS ಮೌಲ್ಯವಾಗಿದೆ ಈಗ ಇಲ್ಲಿ ವಿದ್ಯುತ್ ವ್ಯವಸ್ಥೆಯಲ್ಲಿ ಸಾಮಾನ್ಯ ಸಂಪ್ರದಾಯವೆಂದರೆ RMS ಮೌಲ್ಯಗಳ ಬಳಕೆ ಆದ್ದರಿಂದ ಈ ಮಾಡ್ಯೂಲ್ನಲ್ಲಿ ನಾವು RMS ಮೌಲ್ಯಗಳಲ್ಲಿ ಪರಿಗಣಿಸುವ ವೋಲ್ಟೇಜ್ ಮತ್ತು ವಿದ್ಯುತ್ ಚರ್ಚೆಯಲ್ಲಿ ಹೇಳುತ್ತೇವೆ ಆದ್ದರಿಂದ ನಾವು ಇಲ್ಲಿಗೆ ಬಂದದ್ದ ABC ಅನುಕ್ರಮ ಅಥವಾ ಹಂತದ ಜೋಡಣೆಯ ಸಕಾರಾತ್ಮಕ ಅನುಕ್ರಮವನ್ನು ನಾವು ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ನೀವು ನೋಡಿದರೆ VaVbVc ಅನ್ನು ಏರ್ ಅಂತರದ ಹರಿವಿನ ತಿರುಗುವಿಕೆಯ ದಿಕ್ಕಿನಲ್ಲಿ ಜೋಡಿಸಲಾಗಿದೆ ಆದ್ದರಿಂದ ನೀವು ಮೂಲತಃ ನೋಡಿದರೆ ರೋಟರ್ ಮತ್ತು ಸ್ಟೇಟರ್ 1 ಫ್ಲಕ್ಸ್ ಅನ್ನು ರಚಿಸುತ್ತದೆ ಅದು ಈ ಹಂತಗಳ ತಿರುಗುವಿಕೆಗೆ ಕಾರಣವಾಗುತ್ತದೆ ಆದ್ದರಿಂದ ನೀವು ನೋಡುವ VaVbVc ಅನ್ನು ಅಪ್ರದಕ್ಷಿಣಾಕಾರವಾಗಿ ಜೋಡಿಸಲಾಗುತ್ತದೆ ಆದ್ದರಿಂದ ಆ ರೀತಿಯಲ್ಲಿ ನೀವು VaVbVc ವ್ಯವಸ್ಥೆಯನ್ನು ಹಂತದ ಜೋಡಣೆಯ ABC ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ ಅಥವಾ ನೀವು ಅದನ್ನು ಹಂತಗಳ ಸಕಾರಾತ್ಮಕ ಅನುಕ್ರಮ ವ್ಯವಸ್ಥೆ ಎಂದು ಕರೆಯಬಹುದು ಆದ್ದರಿಂದ ಇಲ್ಲಿ ನಾವು ನೋಡಿದ್ದೇವೆ Van Vbn ಅನ್ನು ಮುನ್ನಡೆಸುತ್ತದೆ ಮತ್ತು ಈ ಅನುಕ್ರಮದಲ್ಲಿ Vcn ಅನ್ನು ಮುನ್ನಡೆಸುತ್ತದೆ ರೋಟರ್ ಉತ್ಪತ್ತಿಯಾದಾಗ ನಾವು ಆಕೃತಿಯಿಂದ ನೋಡಿದಂತೆ ಅಪ್ರದಕ್ಷಿಣಾಕಾರದಲ್ಲಿ ತಿರುಗುತ್ತಿರುವುದನ್ನು ನಾವು ನೋಡಿದ್ದೇವೆ ಈಗ ಈ ಹಂತದ ಅನುಕ್ರಮವನ್ನು ಹಂತ ವೋಲ್ಟೇಜ್ ಸಮಯಕ್ಕೆ ಸಂಬಂಧಿಸಿದಂತೆ ಅವುಗಳ ಗರಿಷ್ಠ ಮೌಲ್ಯವನ್ನು ತಲುಪುವ ಕ್ರಮವಾಗಿಯೂ ಪರಿಗಣಿಸಬಹುದು ಆದ್ದರಿಂದ ವ್ಯವಸ್ಥೆ abc ಇದ್ದರೆ ಆದ್ದರಿಂದ ಮೊದಲು A ತನ್ನ ಗರಿಷ್ಠ ಮೌಲ್ಯವನ್ನು ತಲುಪುತ್ತದೆ ನಂತರ B ತನ್ನ ಗರಿಷ್ಠ ಮೌಲ್ಯವನ್ನು ತಲುಪುತ್ತದೆ ಮತ್ತು ನಂತರ C ಈ ಹಂತದ ವ್ಯವಸ್ಥೆಯಲ್ಲಿ ಅದರ ಗರಿಷ್ಠ ಮೌಲ್ಯವನ್ನು ತಲುಪುತ್ತದೆ ಈಗ ಮತ್ತೊಂದು ಹಂತದ ಸಂಯೋಜನೆಯಿದೆ ಅಲ್ಲಿ Van Vcn ಅನ್ನು ಮುನ್ನಡೆಸುತ್ತದೆ ಮತ್ತು ಅದು Vbnಗೆ ಕಾರಣವಾಗುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ಏನು ಬರೆಯಬಹುದು ನೀವು ಬರೆಯಬಹುದು VanVp∠0° VcnVp∠ 120° VbnVp∠ 240°Vp∠120° ಆದ್ದರಿಂದ ಇಲ್ಲಿ ಈಗ ನೀವು ಸಾಮಾನ್ಯವಾಗಿ ಋಣಾತ್ಮಕ ಅನುಕ್ರಮ ಎಂದು ಕರೆಯುವ ಅನುಕ್ರಮಗಳು abc ಅನುಕ್ರಮ ಆದ್ದರಿಂದ ಈ ಸಂದರ್ಭದಲ್ಲಿ Vanಲೀಡ್ಸ್ Vcn ಮತ್ತು Vcn Vbn ಅನ್ನು 120 ಡಿಗ್ರಿಗಳಿಂದ ಮುನ್ನಡೆಸುತ್ತದೆ ಈಗ ಆದ್ದರಿಂದ ರೋಟರ್ನಲ್ಲಿ ರೋಟರ್ ತಿರುಗಿದಾಗ ಅನುಕ್ರಮವು ಉತ್ಪತ್ತಿಯಾಗುತ್ತದೆ ಅದು ಪ್ರದಕ್ಷಿಣಾಕಾರವಾಗಿ ತಿರುಗುತ್ತದೆ ಆದ್ದರಿಂದ ಇಲ್ಲಿ ಈಗ ನೀವು ಲೆಕ್ಕ ಹಾಕಿದರೆ VanVbnVcnVp∠0°Vp∠ 120°Vp∠120° Vp1 0 866 0 866 0 ಆದ್ದರಿಂದ ಹಂತದ ರೇಖಾಚಿತ್ರದಲ್ಲಿ ಫಾಸರ್ ನಿಗದಿತ ಬಿಂದುವಿನ ಮೂಲಕ ಹಾದುಹೋಗುವ ಕ್ರಮದಿಂದ ಹಂತದ ಅನುಕ್ರಮವನ್ನು ನಿರ್ಧರಿಸಲಾಗುತ್ತದೆ abc ಯನ್ನು ಸಕಾರಾತ್ಮಕ ಅನುಕ್ರಮವೆಂದು ಪರಿಗಣಿಸಲಾಗುತ್ತದೆ ಮತ್ತು abc ಯನ್ನು ನಕಾರಾತ್ಮಕ ಹಂತದ ಅನುಕ್ರಮವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನಮ್ಮ ಇಂದಿನ ಚರ್ಚೆಯನ್ನು ಮುಚ್ಚಬಹುದುಈ ಮುಂದಿನ ಹಂತದ ಉಪನ್ಯಾಸದಲ್ಲಿಯೂ ಈ 3 ಹಂತದ ನೆಟ್ವರ್ಕ್ಗೆ ಸಂಬಂಧಿಸಿದ ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತದೆ ಧನ್ಯವಾದಗಳು